ಹಲೋ ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತ ಅಧಿವೇಶನಕ್ಕೆ ಸ್ವಾಗತ ನನ್ನ ಹೆಸರು ಡಾ ಬಿಪ್ಲಾಬ್ ದತ್ತಾ ಮತ್ತು ನನ್ನ ಸಂಪರ್ಕ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಕಳುಹಿಸಲು ಬಯಸಿದರೆ ಅವರಿಗೆ ಸಾಧ್ಯವಾದಷ್ಟು ಉತ್ತರಿಸಲು ನನಗೆ ತುಂಬಾ ಸಂತೋಷವಾಗುತ್ತದೆ ಆದ್ದರಿಂದ ನಾವು ಸೇವೆಯ ಚೇತರಿಕೆ ನಿರ್ವಹಿಸುವ ಈ ಪಾಠವನ್ನು ನೋಡುತ್ತೇವೆ ಸೇವೆ ಮರುಪಡೆಯುವಿಕೆ ಎಂದರೇನು ಹಿಂದಿನ ಪಾಠಗಳಲ್ಲಿ ಸೇವೆಗಳ ಗುಣಮಟ್ಟ ಮತ್ತು ಮೌಲ್ಯ ವಿತರಣೆಯ ಬಗ್ಗೆ ಈಗ ನಾವು ಕಲಿತಿದ್ದೇವೆ ಸರಿಯಾದ ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುವುದು ಮತ್ತು ಉಳಿಸಿಕೊಳ್ಳುವುದು ಅತ್ಯಗತ್ಯ ಎಂದು ನೀವು ಗಮನಿಸಿರಬೇಕು ಆದಾಗ್ಯೂ ಗ್ರಾಹಕರಿಗೆ ಸೇವೆಗಳನ್ನು ತಲುಪಿಸುವಲ್ಲಿ ನಾವು ತಪ್ಪುಗಳನ್ನು ಮಾಡಬಹುದು ಅದು ಗ್ರಾಹಕರ ಅಸಮಾಧಾನಕ್ಕೆ ಕಾರಣವಾಗುತ್ತದೆ ಅಂತಹ ಸಂದರ್ಭದಲ್ಲಿ ಗ್ರಾಹಕರು ನಮ್ಮ ಸೇವೆಯನ್ನು ತೊರೆದು ಬೇರೆ ಕಂಪನಿಯಿಂದ ಖರೀದಿಸಲು ಪ್ರಾರಂಭಿಸದಂತೆ ಸೇವೆಗಳ ಫಲಿತಾಂಶವನ್ನು ಆದಷ್ಟು ಬೇಗ ಒದಗಿಸಬೇಕಾಗುತ್ತದೆ ಈ ಪ್ರಕ್ರಿಯೆಯನ್ನು ಸೇವೆಗಳ ಚೇತರಿಕೆ ಎಂದು ಕರೆಯಲಾಗುತ್ತದೆ ಇದನ್ನು ಮುಂದಿನ ವಿಭಾಗದಲ್ಲಿ ವಿವರಿಸಲಾಗಿದೆ ಆದ್ದರಿಂದ ಸೇವೆಗಳನ್ನು ಮರುಪಡೆಯಲು ನೀವು ಸೇವೆಯಲ್ಲಿ ತಪ್ಪು ಮಾಡಿದ್ದೀರಿ ಮತ್ತು ಗ್ರಾಹಕರು ಅದರ ಬಗ್ಗೆ ದೂರು ನೀಡಿದ್ದಾರೆ ಆ ತಪ್ಪಿನಿಂದ ಚೇತರಿಸಿಕೊಂಡು ಗ್ರಾಹಕರಿಗೆ ಪರಿಹಾರವನ್ನು ಒದಗಿಸಲು ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಇದರಿಂದಾಗಿ ಗ್ರಾಹಕರು ಸಂತೋಷಪಡದಿದ್ದರೂ ತೃಪ್ತಿಯಿಂದ ನಿಮ್ಮ ಆವರಣದಿಂದ ಹೊರನಡೆಯಬೇಕು ಆದ್ದರಿಂದ ನೀವು ತೆಗೆದುಕೊಳ್ಳುವ ಕ್ರಮಗಳು ಯಾವುವು ಮೊದಲ ಹಂತವೆಂದರೆ ಗ್ರಾಹಕರನ್ನು ತೀವ್ರವಾಗಿ ಆಲಿಸಿ ಮತ್ತು ದೋಷದ ವ್ಯಾಪ್ತಿ ಮತ್ತು ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವುದು ಸಮಸ್ಯೆಯ ಕಾರಣವನ್ನು ವಿವರಿಸಿ ಮತ್ತು ಗ್ರಾಹಕರಿಗೆ ಉಂಟಾದ ಜಗಳಕ್ಕೆ ಕ್ಷಮೆಯಾಚಿಸಿ ಸಮಸ್ಯೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಮತ್ತು ಸಮಸ್ಯೆಗೆ ಪರಿಹಾರವಾಗಿ ಗ್ರಾಹಕರು ಏನು ಬಯಸುತ್ತಾರೆ ಎಂಬುದನ್ನು ಗಮನಿಸಿ ಗ್ರಾಹಕರ ಯೋಗ್ಯವಾದ ವಿನಂತಿಯನ್ನು ಒಪ್ಪಿಕೊಳ್ಳಿ ಗ್ರಾಹಕನಿಗೆ ಅವನ ಅವಳ ಅಗತ್ಯವನ್ನು ಪೂರೈಸಲು ಆಯ್ಕೆಗಳನ್ನು ನೀಡಿ ಮತ್ತು ಗ್ರಾಹಕರಿಗೆ ಉಂಟಾಗುವ ಅನಾನುಕೂಲತೆಯನ್ನು ಸರಿದೂಗಿಸಲು ಹೆಚ್ಚುವರಿ ಏನನ್ನಾದರೂ ಒದಗಿಸಿ ಆದ್ದರಿಂದ ಗ್ರಾಹಕರ ದೂರು ಸೇವೆಯನ್ನು ಸುಧಾರಿಸಲು ಮತ್ತು ಭವಿಷ್ಯದಲ್ಲಿ ದೋಷ ಮುಕ್ತ ವಿತರಣೆಯನ್ನು ಖಚಿತಪಡಿಸಿಕೊಳ್ಳಲು ಒಂದು ಅವಕಾಶ ಎಂದು ನೀವು ನೆನಪಿನಲ್ಲಿಡಬೇಕು ಸೇವಾ ಸಿಬ್ಬಂದಿ ಗ್ರಾಹಕರನ್ನು ನಿರ್ಲಕ್ಷಿಸಬಾರದು ಅವನ ಅವಳನ್ನು ಕಾಯುವಂತೆ ಮಾಡಬಾರದು ಮತ್ತು ಏನೂ ಸಂಭವಿಸಿಲ್ಲ ಅಥವಾ ಏನೂ ತಪ್ಪಿಲ್ಲ ಎಂಬಂತೆ ವರ್ತಿಸಬಾರದು ಅವರು ಗ್ರಾಹಕರನ್ನು ದೂಷಿಸಬಾರದು ಗ್ರಾಹಕನನ್ನ ಅವನಷ್ಟಕ್ಕೆ ಅವನ್ನು ಬಿಟ್ಟು ಮತ್ತು ಸೇವೆಗಳನ್ನು ಭಾಗಶಃ ಮಾತ್ರ ಮರು ಹಿಂಪಡಿಸಿ ನೀಡುವ ಮೂಲಕ ಗ್ರಾಹಕನನ್ನ ಡೌನ್ಗ್ರೇಡ್ ಮಾಡಬಾರದು ಗ್ರಾಹಕರು ಸುಮಾರು 15 ಜನರಿಗೆ ಕೆಟ್ಟ ಅನುಭವದ ಬಗ್ಗೆ ಮಾತನಾಡುತ್ತಾರೆ ಆದರೆ ಅವನು ಅವಳು ಸುಮಾರು 5 ಜನರಿಗೆ ಮಾತ್ರ ಉತ್ತಮ ಅನುಭವದ ಬಗ್ಗೆ ಮಾತನಾಡುತ್ತಾರೆ ಸೇವೆಗಳು ಚೇತರಿಸಿಕೊಂಡಾಗ ಆ ಚೇತರಿಸಿಕೊಂಡ ಸೇವೆಗಳ ಬಗ್ಗೆ ಗ್ರಾಹಕರು ಅನೇಕ ಜನರಿಗೆ ಹೇಳುತ್ತಾರೆ ಯಾಕೆಂದರೆ ಅವರು ಈಗ ಮೊದಲಿಗಿಂತ ಹೆಚ್ಚು ಸಂತೋಷವಾಗಿದ್ದಾರೆ ಆದ್ದರಿಂದ ಸೇವಾ ಮರುಪಡೆಯುವಿಕೆ ಸೇವಾ ಮಾರಾಟಗಾರರ ಕೈಯಲ್ಲಿ ಒಂದು ಪ್ರಮುಖ ಸಾಧನವಾಗಿದೆ ಆದ್ದರಿಂದ ಗ್ರಾಹಕರನ್ನು ಸಂತೋಷಪಡಿಸದಿದ್ದಲ್ಲಿಡಿಲೈಟ್delight ಅವರು ತೃಪ್ತಿಪಡಿಸಬಹುದು ಆದ್ದರಿಂದ ಸೇವಾ ಮಾರಾಟಗಾರರು ಸೇವಾ ಮರುಪಡೆಯುವಿಕೆಯನ್ನು ಎಂದಿಗೂ ನಿರ್ಲಕ್ಷಿಸಬಾರದು ನಮ್ಮ ಸೇವಾ ಸಿಬ್ಬಂದಿಗೆ ಒಮ್ಮೆಯಾದರೂ ಅಸಮಂಜಸವಾದ ಬೇಡಿಕೆಗಳನ್ನು ಮಾಡುವ ಗ್ರಾಹಕರ ಸಮಸ್ಯೆಯನ್ನು ನಿಭಾಯಿಸುವ ಅಗತ್ಯವಿರುತ್ತದೆ ಸೇವೆಗಳ ಸಿಬ್ಬಂದಿ ಕೇಳಬೇಕು ಮತ್ತು ಗ್ರಾಹಕರನ್ನು ಸಾಧ್ಯವಾದಷ್ಟು ಸರಿಹೊಂದಿಸಲು ಪ್ರಯತ್ನಿಸಬೇಕು ಅವರು ನೀತಿಗಳನ್ನು ವಿವರಿಸಬೇಕು ಮತ್ತು ಅಗತ್ಯವಿದ್ದರೆ ಗ್ರಾಹಕರನ್ನು ಬಿಡಬೇಕು ಗ್ರಾಹಕರ ನಡವಳಿಕೆಯು ಅವರ ಮೇಲೆ ವೈಯಕ್ತಿಕವಾಗಿ ಪರಿಣಾಮ ಬೀರಲು ಅಥವಾ ಸೇವೆಯ ಇತರ ಗ್ರಾಹಕರ ಮೇಲೆ ಪರಿಣಾಮ ಬೀರಲು ಸಾಧ್ಯವಾಗದಂತೆ ಅವರು ಕಾಳಜಿ ವಹಿಸಬೇಕು ಆದ್ದರಿಂದ ಈ ಪಾಠದಲ್ಲಿ ನಾವು ಸೇವೆಯ ಚೇತರಿಕೆಯ ವಿಷಯವನ್ನು ಚರ್ಚಿಸಿದ್ದೇವೆ ಮುಂದಿನ ಪಾಠದಲ್ಲಿ ನಾವು ಸೇವಾ ಗ್ರಾಹಕರಿಗೆ ಬೇಷರತ್ತಾದ ಸೇವಾ ಖಾತರಿಗಳನ್ನು ಒದಗಿಸುವ ವಿಷಯವನ್ನು ಚರ್ಚಿಸುತ್ತೇವೆ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಒಳ್ಳೆಯ ದಿನವಾಗಲಿ